ಫ್ರೀ ಸ್ಪೇಸ್ ನಲ್ಲಿ ವಿದ್ಯುತ್ಕಾಂತೀಯ ಅಲೆಗಳು II ತರಂಗ ಸಮೀಕರಣದ ವ್ಯುತ್ಪನ್ನ ಮ್ಯಾಕ್ಸ್ವೆಲ್ನ ಸಮೀಕರಣಗಳು ನಾವು ವಿದ್ಯುತ್ಕಾಂತೀಯ ತರಂಗಗಳ ಬಗ್ಗೆ ಚರ್ಚಿಸುತ್ತಿದ್ದೇವೆ ಮತ್ತು ಹಿಂದಿನ ಉಪನ್ಯಾಸದಲ್ಲಿ ನಾನು ವಿದ್ಯುತ್ಕಾಂತೀಯ ತರಂಗಗಳ ಬಗ್ಗೆ ವಾದಿಸಿದ್ದೇನೆ ಹಿಂದಿನ ಉಪನ್ಯಾಸದಲ್ಲಿ ನಾನು ಫ್ಯಾರಡೆಯ ನಿಯಮದ ಆಧಾರದ ಮೇಲೆ ವಾದಿಸಿದೆ ಇದು E B∂t ಎಂದು ಹೇಳುತ್ತದೆ ವಿದ್ಯುತ್ಕಾಂತೀಯ ಕ್ಷೇತ್ರವು ಬದಲಾಗಿದಾಗ ಮತ್ತು ಪರಸ್ಪರ ಉತ್ಪಾದಿಸುತ್ತಿರುವಾಗ ಮತ್ತು ಅದು ಹರಡಿದಾಗ ಅದನ್ನು ಉಳಿಸಿಕೊಳ್ಳಲು ಸಾಧ್ಯವಿದೆ ಆದ್ದರಿಂದ ನಾವು ಈ ಮೂಲವನ್ನು ಬಳಸುತ್ತೇವೆ ಫ್ಯಾರಡೆಯ ನಿಯಮ ಮತ್ತು ಇದು ಸ್ಥಳಾಂತರದ ಪ್ರವಾಹವನ್ನು ಆಧರಿಸಿದೆ ಈ ಉಪನ್ಯಾಸದಲ್ಲಿ ನಾನು ಅವುಗಳನ್ನು ಮ್ಯಾಕ್ಸ್ವೆಲ್ ಬರೆದ ರೀತಿಯಲ್ಲಿ ಬಳಸಲು ಬಯಸುತ್ತೇನೆ ಮತ್ತು ಆ ಮ್ಯಾಕ್ಸ್ವೆಲ್ ನ ಸಮೀಕರಣಗಳನ್ನು ಬಳಸಿಕೊಂಡು ನಾವು ತರಂಗ ಸಮೀಕರಣವನ್ನು ಪಡೆಯಲು ಬಯಸುತ್ತೇವೆ ಮತ್ತು ನಂತರ ಅದನ್ನು ಚರ್ಚಿಸಲು ಬಯಸುತ್ತೇವೆ ಆದ್ದರಿಂದ ನಾವು ಹಿಂದಿನ ಉಪನ್ಯಾಸದಲ್ಲಿ ನೀಡಿದ ವಾದಗಳಿಗಿಂತ ಗಣಿತದ ದೃಷ್ಟಿಯಿಂದ ಸ್ವಲ್ಪ ಹೆಚ್ಚು ಕಠಿಣವಾಗಿರುತ್ತೇವೆ ಆದರೆ ಹಿಂದಿನ ಉಪನ್ಯಾಸದಲ್ಲಿ ನಾವು ಮಾಡಿದ್ದನ್ನು ನೀವು ಪ್ರಶಂಸಿಸಬೇಕೆಂದು ನಾನು ಬಯಸುತ್ತೇನೆ ಇದು ನಿಮಗೆ ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರಗಳು ಹೇಗಿರಬಹುದು ಮತ್ತು ಅವು ಪರಸ್ಪರ ಹೇಗೆ ಬದಲಾಗುತ್ತವೆ ಎಂಬುದರ ಭೌತಿಕ ಅನುಭವವನ್ನು ನೀಡಿತು ಈ ಉಪನ್ಯಾಸದಲ್ಲಿ ನಾವು ಅದೇ ರೀತಿಯನ್ನು ಹೆಚ್ಚು ಅತ್ಯಾಧುನಿಕ ಗಣಿತ ವಿಧಾನದಲ್ಲಿ ನೋಡಲಿದ್ದೇವೆ ಆದ್ದರಿಂದ ಪ್ರಾರಂಭಿಸಲು ಮ್ಯಾಕ್ಸ್ವೆಲ್ನ ಎಲ್ಲಾ ಸಮೀಕರಣಗಳನ್ನು ಮತ್ತೊಮ್ಮೆ ಬರೆಯೋಣ ಮತ್ತು ನಾನು ಅವುಗಳನ್ನು ಫ್ರೀ ಸ್ಪೇಸ್ ನಲ್ಲಿ ಬರೆಯುತ್ತಿದ್ದೇನೆ ಫ್ರೀ ಸ್ಪೇಸ್ ಮತ್ತು ಯಾವುದೇ ಚಾರ್ಜ್ ಇಲ್ಲ ಚಾರ್ಜ್ ಸಾಂದ್ರತೆಯಿಲ್ಲ ಆದ್ದರಿಂದ ನಾನು ಹೊಂದಿರುವ ಸಮೀಕರಣಗಳು

E 2E ∂t00E∂t 2E002Et2 ನಿರ್ದಿಷ್ಟವಾಗಿ ಹೇಳುವುದಾದರೆ E ಯ ವ್ಯತ್ಯಾಸವು ಕೇವಲ ಒಂದು ದಿಕ್ಕಿನಲ್ಲಿದ್ದರೆ ನಾವು ಹೇಳೋಣ x ದಿಕ್ಕು ನಂತರ ನಾನು 2Ex2002xt2 ಸಮಾನವಾಗಿರುತ್ತದೆ ನಾನು ಈ E ಅನ್ನು ಬರೆಯುತ್ತಿರುವಾಗ ಪ್ರತಿಯೊಂದು ಘಟಕವು ಈ ಸಮೀಕರಣವನ್ನು ಪೂರೈಸುತ್ತದೆ ಎಂದರ್ಥ ಇದನ್ನು ಸ್ಪಷ್ಟವಾಗಿ ಬರೆಯೋಣ ನನ್ನ ಬಳಿ 2Exx2002Ext2 ಗೆ ಸಮಾನವಾಗಿರುತ್ತದೆ ಈ ಸಮೀಕರಣವು ವಾಸ್ತವವಾಗಿ ಅನಗತ್ಯವಾಗಿರುವುದನ್ನು ನಾವು ನೋಡುತ್ತೇವೆ ಏಕೆಂದರೆ 2Eyx2002Eyt2 ಗೆ ಸಮನಾಗಿರುವ ಯಾವುದೇ x ಅಂಶ ಇರುವುದಿಲ್ಲ ಮತ್ತು ಅಂತಿಮವಾಗಿ 2Ezx2002Ezt2 ಸಮನಾಗಿರುತ್ತದೆ ಗಮನಿಸಿ ಇದು ನಿಖರವಾಗಿ ತರಂಗ ಸಮೀಕರಣದಂತೆಯೇ ಈ ಪ್ರಮಾಣವು ಇಲ್ಲಿ 1 c2 ಆಗಿದೆ ಆದ್ದರಿಂದ ಅದರೊಂದಿಗೆ ಇದು 2fx21 c2 2Ext2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ನಾವು ತಕ್ಷಣವೇ ನೋಡುತ್ತೇವೆ ಈ ಪ್ರಸರಣದ ವೇಗ ಅಥವಾ ವಿದ್ಯುತ್ಕಾಂತೀಯ ತರಂಗವು c100 ಆಗಿರುತ್ತದೆ ಮತ್ತು E ತರಂಗದoತೆ ಹರಡುತ್ತದೆ B ಸಮೀಕರಣಕ್ಕಾಗಿ ನಾವು ಅದೇ ಕೆಲಸವನ್ನು ಮಾಡಬಹುದು ಮತ್ತು B ಸಮೀಕರಣದಲ್ಲಿ ನಾವು ಪಡೆಯುವುದು ನೀವು 00E∂t B ನಿಂದ ಪ್ರಾರಂಭಿಸಿ ಅದು 00E∂t ಗೆ ಸಮನಾಗಿರುತ್ತದೆ ಮತ್ತು ಎರಡೂ ಬದಿಗಳಲ್ಲಿ ಕರ್ಲ್ ಅನ್ನು ತೆಗೆದುಕೊಳ್ಳಿ ನಾವು B00∂tE ಅನ್ನು ಪಡೆಯುತ್ತೇವೆ B 2B ಆಗಿದೆ ಇದು 00∂t B∂t ಅನ್ನು ನೀಡುತ್ತದೆ 2B002Bt2 ಗೆ ಸಮಾನವಾಗಿರುತ್ತದೆ ಇದು B ಕ್ಷೇತ್ರಕ್ಕೆ ಸಮೀಕರಣವಾಗಿದೆ ಆದ್ದರಿಂದ E ಮತ್ತು B ತರಂಗದಂತೆ ಹರಡುತ್ತದೆ EE0sin 2πx 2πνt E0sin kx ωt k2π and ω2πν ನಾವು ಈಗ ಮಾಡಲು ಹೊರಟಿರುವುದು ಈ ಹಾರ್ಮೋನಿಕ್ ಪ್ಲೇನ್ ತರಂಗಗಳ ನಿರ್ದಿಷ್ಟ ಪರಿಹಾರದ ಮೇಲೆ ಕೇಂದ್ರೀಕರಿಸುವುದು ಇದರಲ್ಲಿ EE0sin 2πx 2πνt E0sin kx ωt k2π and ω2πν ಆಗಿದೆ ಅಂತೆಯೇ ನಾನು B ಅನ್ನು B B0 kx wt ಎಂದು ಬರೆಯಲಿದ್ದೇನೆ ಆದ್ದರಿಂದ ನನ್ನ ಬಳಿ E ಇದೆ ಎಂದರೆ E E0sin kx wt ಈ ವೈಶಾಲ್ಯಗಳು ಮತ್ತು ಕ್ಷೇತ್ರಗಳು ಈ ರೀತಿ ಅಸ್ತಿತ್ವದಲ್ಲಿದ್ದರೆ ಅವುಗಳ ಬಗ್ಗೆ ಯಾವ ಸಮೀಕರಣಗಳು ಹೇಳುತ್ತವೆ ಎಂಬುದನ್ನು ನೋಡೋಣ ಆದ್ದರಿಂದ ನಾವು ಸಮೀಕರಣವನ್ನು ನೋಡೋಣ B0 ಮತ್ತು ನಾವು ಅದನ್ನು ಮಾಡಿದರೆ ಈ ಸಮೀಕರಣವನ್ನು ನೋಡೋಣ E0sin kx wt ಗೆ ಸಮಾನವಾಗಿರುತ್ತದೆ ಗಮನಿಸಿ ಎಲ್ಲಾ ಇತರ ಘಟಕಗಳು d dy ಮತ್ತು d dz ಅವು ಕಣ್ಮರೆಯಾಗುತ್ತವೆ ಏಕೆಂದರೆ ನಾವು y ಮತ್ತು z ನಾದ್ಯಂತ E ಯನ್ನು ಒಂದೇ ಆಗಿಲ್ಲ ಎಂದು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು ನಿಮಗೆ i∂x E0 0 ಗೆ ಸಮನಾಗಿರುತ್ತದೆ ಇದರರ್ಥ E0 yz ಪ್ಲೇನ್ ನಲ್ಲಿದೆ ಇದರ ಅರ್ಥವೇನೆಂದರೆ ಈ ತರಂಗವು x ದಿಕ್ಕಿನಲ್ಲಿ ಹರಡುತ್ತಿದೆ ನಂತರ E ಘಟಕಗಳನ್ನು ಹೊಂದಬಹುದು ನಾನು ಮಾಡೋಣ ನಾನು E ಅನ್ನು ಹಸಿರು ಬಣ್ಣದಿಂದ ಬರೆಯುತ್ತಿರುವ ಕಾರಣ E y ಮತ್ತು z ಘಟಕಗಳನ್ನು ಹೊಂದಬಹುದು ಆದ್ದರಿಂದ ನಾವು ಈ Ey ಮತ್ತು Ez ಅನ್ನು ಬರೆಯೋಣ ಮತ್ತು ಬೇರೇನೂ ಇಲ್ಲ ಏಕೆಂದರೆ i E00 ಆಗಿದೆ ಇದು y ಆಗಿದೆ ಇದು z ಆಗಿದೆ ಅದೇ ರೀತಿ ನಾನು B0 ಸಮಾನವಾಗಿ ನೋಡಿದರೆ ನಾನು i B00 ಗೆ ಸಮನಾಗಿ ಪಡೆಯುತ್ತೇನೆ ಇದರರ್ಥ B ಯಲ್ಲಿ By ಮತ್ತು Bz ಮಾತ್ರ ಘಟಕಗಳಿವೆ ಆದ್ದರಿಂದ ನಾನು B y ಮತ್ತು B z ಅನ್ನು ಹೊಂದಿದ್ದೇನೆ ಆದ್ದರಿಂದ E ಮತ್ತು B ಎರಡೂ ನಾವು ಮೊದಲು ವಾದಿಸಿದಂತೆ ಪ್ರಸರಣದ ದಿಕ್ಕಿಗೆ ಲಂಬವಾಗಿರುತ್ತವೆ ಇತರ ಮ್ಯಾಕ್ಸ್ವೆಲ್ನ ಸಮೀಕರಣಗಳನ್ನು ಬಳಸಿಕೊಂಡು E ಮತ್ತು B ನಡುವಿನ ಸಂಬಂಧವನ್ನು ನಾವು ಈಗ ನೋಡೋಣ ಆದ್ದರಿಂದ ನಾವು ಈಗ ನೋಡಿದ್ದೇವೆ E ಅನ್ನು yz ಪ್ಲೇನ್ನಲ್ಲಿ E E0sin kx wt ಎಂಬುದಾಗಿದೆ ಮತ್ತು B ಎಂಬುದು B0sin kx wt ಆಗಿದೆ ಮತ್ತು ನಾವು B0 ಮತ್ತು E0 ನಡುವಿನ ಸಂಬಂಧವನ್ನು ನೋಡಲು ಬಯಸುತ್ತೇವೆ ನಾನು ಎರಡಕ್ಕೂ sin kx wt ಅನ್ನು ಏಕೆ ಇಟ್ಟುಕೊಂಡಿದ್ದೇನೆ ಎಂದು ನೀವು ಆಶ್ಚರ್ಯ ಪಡಬಹುದು ವಿದ್ಯುತ್ ಮತ್ತು ಕಾಂತೀಯ ಕ್ಷೇತ್ರ ಎರಡಕ್ಕೂ ಒಂದೇ ವ್ಯತ್ಯಾಸ ನಾನು ಹಾಗೆ ಮಾಡದಿದ್ದರೆ ನೀವು ನಂತರ ನೋಡುತ್ತೀರಿ ಈ ನಿಯಮಗಳು ಎರಡು ಬದಿಗಳಲ್ಲಿ ರದ್ದುಗೊಳ್ಳುವುದಿಲ್ಲ ಮತ್ತು ಆದ್ದರಿಂದ kx wt ಮೇಲೆ ಅದರ ಅವಲಂಬನೆಯು ನಿಖರವಾಗಿ ಒಂದೇ ಆಗಿರಬೇಕು ಈಗ ನಾವು ಸಮೀಕರಣವನ್ನು ನೋಡೋಣ E B∂t ಗೆ ಸಮಾನವಾಗಿರುತ್ತದೆ ನಾನು E ಅನ್ನು ಲೆಕ್ಕಾಚಾರ ಮಾಡಿದರೆ ಇದು ಮತ್ತು ನಾನು E ಅನ್ನು ಲೆಕ್ಕಾಚಾರ ಮಾಡಿದರೆ i×0j0 ∂xEz0sin kx ωt k∂xEy0sin kx ωt 0kcoskx ωt jEz0kEy0kcoskx ωt iEy0jEz0kkcoskx ωt iE0 ಎಂದು ಬರೆಯಬಹುದು Ei×0j0 ∂xEz0sin kx ωt k∂xEy0sin kx ωt 0kcoskx ωt jEz0kEy0kcoskx ωt iEy0jEz0kkcoskx ωt iE0 ಆದ್ದರಿಂದ ನಾವು ಏನು ಪಡೆದುಕೊಂಡಿದ್ದೇವೆ ಮುಂದಿನ ಸ್ಲೈಡ್ ಗೆ ಹೋಗಿ Ekcoskx ωt iE0 ಆಗಿದೆ ಅದೇ ರೀತಿ ∂B∂t B0∂tsinkx ωt ಗೆ ಸಮಾನವಾಗಿರುತ್ತದೆ ಮತ್ತು ಇದು ನಂತರ ωB0coskx ωt ಆಗಲಿದೆ ಇದನ್ನು ಗಮನಿಸಿ ನಾನು ಮೊದಲೇ ಹೇಳಿದ್ದೆ ಸ್ಪೇಸ್ ಟೈಮ್ ಅವಲಂಬನೆ ಅಂದರೆ kx ωt ವಿಭಿನ್ನವಾಗಿದೆ ನಂತರ ನಾನು ಎರಡು ಅಭಿವ್ಯಕ್ತಿಗಳ ಸ್ಥಳ ಮತ್ತು ಸಮಯದ ಅವಲಂಬನೆಯನ್ನು ಸಮೀಕರಿಸಲು ಸಾಧ್ಯವಾಗಲಿಲ್ಲ ಹೆಚ್ಚು ಸ್ಪಷ್ಟವಾಗಿ ನಾನು E ∂B∂t ಗೆ ಸಮ ಎಂದು ಬರೆದರೆ ನಾನು kcoskx ωt iE0 ಅನ್ನು ಪಡೆಯುತ್ತೇನೆ ಕೊಸೈನ್ನಿಂದ ನೀಡಲಾದ ಈ ಅವಲಂಬನೆಯು ಎರಡೂ ಬದಿಗಳಲ್ಲಿ ಒಂದೇ ಆಗಿಲ್ಲದಿದ್ದರೆ ಸಮೀಕರಣವನ್ನು ಒಮ್ಮೆ ತೃಪ್ತಿಪಡಿಸಬಹುದಿತ್ತು ಆದರೆ ಅದು ಮತ್ತಷ್ಟು ಬಾರಿ ಹಂತದಿಂದ ಹೊರಗುಳಿಯುತ್ತದೆ ಆದ್ದರಿಂದ ಈ ಅವಲಂಬನೆಯು ಒಂದೇ ಆಗಿರಬೇಕು ನಿವ್ವಳ ಫಲಿತಾಂಶವೆಂದರೆ ನಾವು B0 Kω ಅನ್ನು ಪಡೆಯುತ್ತೇವೆ ಇದು 1C ಇದನ್ನು ನೀವು ಸುಲಭವಾಗಿ ನೋಡಬಹುದು ಆದ್ದರಿಂದ ನಾವು ಈಗ ಹೊಂದಿದ್ದು ತರಂಗವು i ದಿಕ್ಕಿನಲ್ಲಿ ಪ್ರಚಾರ ಮಾಡುತ್ತಿದ್ದರೆ E ಈ ರೀತಿಯ ಘಟಕಗಳನ್ನು ಹೊಂದಿದ್ದರೆB0 B ಆಗಿರಬೇಕು ಅದು ಅದಕ್ಕೆ ಲಂಬವಾಗಿರಬೇಕು ಆದ್ದರಿಂದ E0 ಹೀಗಿದ್ದರೆ ನಂತರ B ಅದೇ ಸಮತಲದಲ್ಲಿ ಇದಕ್ಕೆ ಲಂಬವಾಗಿರಬೇಕು ಆದ್ದರಿಂದ ಇದು ಈ ರೀತಿಯಲ್ಲಿ ಅಥವಾ ಈ ರೀತಿಯಲ್ಲಿ ಇರಬೇಕು ನನಗೆ ಅದನ್ನು ನೀಡುತ್ತದೆ ಈಗ ಅದು ಯಾವ ದಾರಿಯಲ್ಲಿ ಹೋಗುತ್ತದೆ ಅದಕ್ಕಾಗಿ ನಾವು ಏನು ಮಾಡಬಹುದು ನಾವು ಗುಣಿಸಬಹುದು ಮತ್ತೆ E0 B0 ತೆಗೆದುಕೊಳ್ಳಿ ಇದು 1C E0 ಗೆ ಸಮಾನವಾಗಿರುತ್ತದೆ ಮತ್ತು ಅದು ನನಗೆ 1C i E0 2 ನೀಡುತ್ತದೆ ಆದ್ದರಿಂದ ಈ ಪದವು 0 ಆಗಿದೆ ಏಕೆಂದರೆ i ಪ್ರಸರಣ ದಿಕ್ಕು E0 ಗೆ ಲಂಬವಾಗಿರುತ್ತದೆ ಆದ್ದರಿಂದ ನಾವು ನೋಡುವುದು E0 B0 i ಆದ್ದರಿಂದ ನಾವು ನೋಡುವುದು ಪ್ರಸರಣ ದಿಕ್ಕು ಮತ್ತು ವೈಶಾಲ್ಯ ವಿದ್ಯುತ್ ಕ್ಷೇತ್ರವು ಲಂಬವಾಗಿರುತ್ತದೆ ಪ್ರಸರಣ ನಿರ್ದೇಶನ ಕಾಂತೀಯ ಕ್ಷೇತ್ರವು ಲಂಬವಾಗಿರುತ್ತದೆ ನಂತರ E B ಪ್ರಸರಣದ ದಿಕ್ಕಿನಂತೆಯೇ ಅದೇ ದಿಕ್ಕನ್ನು ಹೊಂದಿದೆ ಆದ್ದರಿಂದ ಇದು ಪ್ರಸರಣ x ನ ದಿಕ್ಕಾಗಿದ್ದರೆ ಮತ್ತು E y ದಿಕ್ಕಿನಲ್ಲಿದ್ದರೆ ನಂತರ B z ದಿಕ್ಕಿನಲ್ಲಿರುತ್ತದೆ ಮತ್ತೊಂದೆಡೆ ತರಂಗವು ಬೇರೆ ರೀತಿಯಲ್ಲಿ ಹರಡುತ್ತಿದ್ದರೆ ಅದು ಋಣಾತ್ಮಕ x ಅಕ್ಷಕ್ಕೆ ಹೋಗುತ್ತಿತ್ತು ಅಲೆಯು ಈ ರೀತಿ ಪ್ರಚಾರ ಮಾಡುತ್ತಿದ್ದರೆ ನಂತರ E y E y ದಿಕ್ಕಿನಲ್ಲಿದ್ದರೆ B ಋಣಾತ್ಮಕ z ದಿಕ್ಕಿನಲ್ಲಿರುತ್ತದೆ ಮ್ಯಾಕ್ಸ್ವೆಲ್ನ ಸಮೀಕರಣಗಳಿಂದ ನಾವು ಪಡೆಯುವುದು ಇದನ್ನೇ ಮತ್ತು ಅಂತಿಮವಾಗಿ ನಾವು ನೋಡಿದ್ದೇವೆ B01c i ×E0B0|E0|cc3×108 ms ಗೆ ಸಮಾನವಾಗಿರುತ್ತದೆ ಆದ್ದರಿಂದ ವಿದ್ಯುತ್ಕಾಂತೀಯ ತರಂಗದಲ್ಲಿನ ಕಾಂತೀಯ ಕ್ಷೇತ್ರವು SI ಘಟಕಗಳಲ್ಲಿ ಅಳೆಯಲ್ಪಟ್ಟಾಗ ವಿದ್ಯುತ್ ಕ್ಷೇತ್ರಕ್ಕಿಂತ ಚಿಕ್ಕದಾಗಿದೆ